ನಮಸ್ಕಾರ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡು ಘಟಕ ಏಳಕ್ಕೆ ಎಲ್ಲರಿಗೂ ಸುಸ್ವಾಗತ ನಾವು ಹಿಂದಿನ ಘಟಕದಲ್ಲಿ ಪ್ರಮುಖವಾಗಿ ಗುಣಮಟ್ಟದ ನಷ್ಟದ ಬಗ್ಗೆ ಮತ್ತು ಅದನ್ನು ಎರಡು ವಿಭಿನ್ನ ರೀತಿಯ ನಿದರ್ಶನಗಳ ಅಧ್ಯಯನದಲ್ಲಿ ಆಡಳಿತ ಮಂಡಳಿಯ ನಿರ್ಧಾರಗಳಲ್ಲಿ ಹೇಗೆ ಉಪಯೋಗಿಸಬಹುದು ಎಂಬುದರ ಬಗ್ಗೆ ಮಾತನಾಡಿದ್ದೆವು ಅದರಲ್ಲಿ ಒಂದು ನಿದರ್ಶನದ ಅಧ್ಯಯನದಲ್ಲಿ ನಾವು ಬೋಲ್ಟನ ಅಂತಿಮ ಛಿದ್ರಗೊಳಿಸುವ ಶಕ್ತಿಯ ಆಧಾರದ ಮೇಲೆ ಎರಡು ಉತ್ಪನ್ನಗಳ ಮಧ್ಯೆ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿಯನ್ನು ಪ್ರಯತ್ನಿಸಿದ್ದೆವುಇಲ್ಲದಿದ್ದರೆ ಅದು ರೋಟರ್ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಇನ್ನೊಂದು ನಿದರ್ಶನವು ಸ್ವಯಂ ಚಾಲಿತ ಪ್ರಸರಣದಲ್ಲಿ ಗೇರ್'ನ ಬದಲಾವಣೆ ಮಾಡುವ ಸ್ಥಾನವನ್ನು ವರ್ಗಾವಣೆ ಮಾಡುವುದಕ್ಕೆ ಸಂಬಂಧಿಸಿತ್ತು ಕಾರ್ಖಾನೆಯ ಸಹಿಷ್ಣುತೆಯ ವಿನ್ಯಾಸ ಮಾಡುವಾಗ ಟ್ರಕ್ ಚಾಲಕನ ಅಂದರೆ ಕಾರ್ಯನಿರ್ವಾಹಕನ 'ಆರಾಮ ವಲಯ'ವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು ಆದ್ದರಿಂದ ಎರಡು ಉದಾಹರಣೆಗಳಲ್ಲಿ ಕಾರ್ಯತಂತ್ರದ ನಿರ್ವಹಣೆಯಲ್ಲಿ ಆ ಪರಿಸ್ಥಿತಿಗೆ ಅನ್ವಯವಾಗುವಂತಹ ಕಾರ್ಯತಂತ್ರದಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವಾಗ ಗುಣಮಟ್ಟದ ನಷ್ಟವನ್ನು ಆಧಾರವಾಗಿ ಉಪಯೋಗಿಸುತ್ತಿದ್ದರು ಇಂದು ನಾವು ವಿಶೇಷವಾಗಿ ಉತ್ಪನ್ನಗಳ ಮತ್ತು ಪ್ರಕ್ರಿಯೆಗಳ ದೃಢವಾದ ವಿನ್ಯಾಸದ ವಿಧಾನವನ್ನು ಸ್ವಲ್ಪ ಹೆಚ್ಚಾಗಿಯೇ ಚರ್ಚಿಸೋಣ ಮತ್ತು ಅಲ್ಲದೆ ತಂತ್ರಜ್ಞಾನದ ವ್ಯವಸ್ಥೆಗೆ ಸಂಬಂಧಿಸಿದ ವಿಬಿನ್ನ ರೀತಿಯ ಗುಣಮಟ್ಟದ ಸಮಸ್ಯೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭ್ಯಾಸ ಮಾಡೋಣ ಅಲ್ಲದೆ ವಿನ್ಯಾಸದಿಂದ ಪ್ರಕ್ರಿಯೆಯನ್ನು ಅತ್ಯುತ್ತಮಗೊಳಿಸುವುದರಿಂದ ಹೀಗೆ ಇದೇ ರೀತಿಯ ಮತ್ತಷ್ಟು ವಿಧಾನಗಳಿಂದ ಹೇಗೆ ಉತ್ತಮವಾದದ್ದನ್ನು ಚಿತ್ರದಲ್ಲಿ ಪರಿಚಯ ಮಾಡಿಸುವುದು ಎಂಬುದರ ಬಗ್ಗೆ ತಿಳಿಯೋಣ ಆದ್ದರಿಂದ ಉತ್ತಮವಾದ ವಿನ್ಯಾಸವು ಉತ್ಪನ್ನಗಳ ಅಥವಾ ಪ್ರಕ್ರಿಯೆಗಳ ವಿನ್ಯಾಸ ಮಾಡುವ ವಿಧಾನಕ್ಕೆ ಸಂಬಂಧಿಸಿದ್ದಾಗಿದೆ ಇದನ್ನು ವಿವರಿಸಿ ಹೇಳುವುದು ಏನೆಂದರೆ ವಿನ್ಯಾಸದ ತಂತ್ರಜ್ಞಾನವನ್ನು ಉಪಯೋಗಿಸಿ ಕಾರ್ಯಕ್ಷಮತೆಯ ವ್ಯತ್ಯಾಸವನ್ನು ಕಡಿಮೆ ಮಾಡುವುದು ಇಂತಹ ವ್ಯವಸ್ಥೆಯ ಬದಲಾವಣೆಯ ಮೂಲಗಳಿಗೆ ಕಡಿಮೆ ಸ್ಪಂದಿಸುವ ವ್ಯವಸ್ಥೆಗಳಿಂದ ಸಾಧಿಸಬಹುದು ಆದ್ದರಿಂದ ಇಲ್ಲಿ ನಾವು ವೈಜ್ಞಾನಿಕ ತತ್ವಗಳನ್ನು ಬಳಸಿಕೊಂಡು ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದ ವ್ಯವಸ್ಥೆಯ ಉದಾಹರಣೆಯನ್ನು ನೋಡೋಣ ಮತ್ತು ತಂತ್ರಜ್ಞಾನದ ವ್ಯವಸ್ಥೆಗೆ ಬಹಳಷ್ಟು ವಿವಿಧ ರೀತಿಯ ಅಂಶಗಳನ್ನುfactor's ಅನ್ವಯಿಸಿರುವುದನ್ನು ನೋಡೋಣ ಇಲ್ಲಿ ಇನ್ಪುಟ್ ಅಂಶವನ್ನು ಸಂಕೇತದ ಅಂಶಗಳು ಎನ್ನುವರು ಇದು ಪ್ರಾಯಶಃ ವ್ಯವಸ್ಥೆಯ ಬಳಕೆದಾರರ ಅವಲಂಬಿತ ಅಂಶವಾಗಿದೆ ಮತ್ತು ಸಂಕೇತದ ಅಂಶ'ಗಳ ಕಾರಣದಿಂದ ತಂತ್ರಜ್ಞಾನದ ವ್ಯವಸ್ಥೆಯು ನಿರ್ದಿಷ್ಟ ಪ್ರಕಾರದ ಔಟ್ಪುಟ್ ಪ್ರತಿಕ್ರಿಯೆಯಗಳನ್ನು ನೀಡುತ್ತದೆ ಇವೆಲ್ಲವನ್ನು ತಂತ್ರಜ್ಞಾನದ ವ್ಯವಸ್ಥೆಯು ನೀಡಬೇಕೆಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ವ್ಯವಸ್ಥೆಯನ್ನು ವಿನ್ಯಾಸ ಮಾಡುವಾಗ ಔಟ್ಪುಟ್ಗಳ ಮಟ್ಟವನ್ನು ಅಥವಾ ಔಟ್ಪುಟ್ಗಳ ಮಟ್ಟದಲ್ಲಿನ ವ್ಯತ್ಯಾಸವನ್ನು ಮೇಲ್ವಿಚಾರಣೆ ಮಾಡುವುದು ಮಹತ್ವದ ಭಾಗವಾಗಿದೆ ಮತ್ತು ಇಲ್ಲಿ ತಿಳಿಸುವುದೇನೆಂದರೆ ಪ್ರತಿಕ್ರಿಯೆ ಮೌಲ್ಯವು ಅಲ್ಲದೆ ವ್ಯತ್ಯಾಸವು ಬಹಳಷ್ಟು ಮಟ್ಟಿಗೆ ಶಬ್ದದ ಅಂಶಗಳಿಂದ ಪ್ರಭಾವಿತವಾಗಿದೆ ಎಂಬುದು ಶಬ್ದದ ಅಂಶಗಳು ಯಾವುವು ಎಂದರೆ ಅವು ಬಹುಶಹ ನಿಯಂತ್ರಣವನ್ನು ಮೀರಿದಂತವು ಅವು ನಿಯಂತ್ರಿಸಲು ಆಗದಂತಹ ಮತ್ತು ಉದಾಹರಣೆಗೆ ಉಷ್ಣಾಂಶದಲ್ಲಿ ಬದಲಾವಣೆಯಾಗುವುದು ತೇವಾಂಶದಲ್ಲಿ ಬದಲಾವಣೆಯಾಗುವುದು ಇತ್ಯಾದಿಗಳು ಒಂದು ಪ್ರಕ್ರಿಯೆಯನ್ನು ಯೋಗ್ಯ ವಿಧಾನದಲ್ಲಿ ರಚನೆ ಮಾಡಿದಾಗ ಈ ರೀತಿಯಾದಂತಹ ಬದಲಾವಣೆಗಳು ಇದ್ದಾಗ ನೀವು ನಿಜವಾಗಿಯೂ ಇದರ ಬಗ್ಗೆ ಏನು ಮಾಡಲು ಸಾಧ್ಯವಿಲ್ಲ ಅಥವಾ ವೈಜ್ಞಾನಿಕ ತತ್ವಗಳನ್ನು ಬಳಸಿಕೊಂಡು ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದ ವ್ಯವಸ್ಥೆಗೆ ಸಂಬಂಧಿಸಿದ ಒಂದಷ್ಟು ನಿಯಂತ್ರಣದ ಅಂಶಗಳು ಬದಲಾವಣೆ ಆಗುತ್ತಿರುತ್ತವೆ ಅವೇ ನಿಯಂತ್ರಣದ ಅಂಶಗಳುಆಗಿವೆ ನಾವು ಪ್ರತಿಕ್ರಿಯೆಯ ಹಂತವನ್ನು ಬದಲಾಯಿಸುವಾಗ ಈ ನಿಯಂತ್ರಣದ ಅಂಶಗಳ ಆಧಾರದ ಮೇಲೆ ಬದಲಾವಣೆಯ ಮೂಲಗಳನ್ನು ಮತ್ತು ಔಟ್ಪುಟ್ ಅನ್ನು ನಿಯಂತ್ರಿಸಬಹುದು ಸರಳವಾಗಿ ಹೇಳುವುದಾದರೆ ನಮಗೆ ಗುಣಮಟ್ಟದ ಗುಣಲಕ್ಷಣಗಳನ್ನು ಪಡೆಯಬೇಕಾಗಿದೆ ಅದರ ಜೊತೆಗೆ ನಮಗೆ ಉತ್ಪನ್ನದ ಕ್ರಿಯಾತ್ಮಕತೆಯ ಗುಣ ಲಕ್ಷಣದಲ್ಲಿ ಉಂಟಾಗುವ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕಾಗಿದೆ ಮತ್ತು ಅದು ವಿಶೇಷವಾದದ್ದು ಯಾಕೆಂದರೆ ನಾವು ಈ ನಿರ್ದಿಷ್ಟ ಉತ್ಪನ್ನಕ್ಕೆ ಸಂಬಂಧಿಸಿದ ಕನಿಷ್ಠ ಗುಣಮಟ್ಟದ ನಷ್ಟವನ್ನು ಹೊಂದಬೇಕಾಗಿತ್ತು ಉತ್ಪನ್ನಗಳProduct's ಗುಣಮಟ್ಟದ ಗುಣಲಕ್ಷಣಗಳ ಬದಲಾವಣೆಗಳಲ್ಲಿನ ಮೂಲ ಗುರಿಗಳು ಪ್ರಾಯಶಹ ಅಸ್ಥಿರತೆಯಿಂದ ಉಂಟಾಗಿವೆ ಅವುಗಳನ್ನೇ ನಿಯಂತ್ರಿಸಬಹುದಾದ ಅಂಶಗಳು ಮತ್ತು ನಿಯಂತ್ರಿಸಲಾಗದ ಅಂಶಗಳು ಎಂದು ವರ್ಗೀಕರಿಸಲಾಗಿದೆ ಮತ್ತು ನಿಯಂತ್ರಿಸಲಾಗದ ಅಂಶಗಳು ಎಂದರೆ ಅವು ಶಬ್ದದ ಅಂಶಗಳು ಆಗಿವೆ ಇದನ್ನು ಮೊದಲಿಗೆ ವಿವರಿಸಲಾಗಿದೆ ನಿಯಂತ್ರಿಸಲಾಗದ ಅಂಶಗಳು ಬಹಳಷ್ಟಿವೆ ಬಹುಷಃ ನಾನು ಮುಂದೆ ಇದರ ಬಗ್ಗೆ ತುಂಬಾ ವಿವರವಾಗಿ ವಿವರಿಸುವೆ ಇದು ಬಳಕೆದಾರರಿಗೆ ಸಂಬಂಧಿಸಿದ್ದಾಗಿದೆ ಅಥವಾ ಉತ್ಪನ್ನಗಳನ್ನು ವಿನ್ಯಾಸ ಮಾಡುವುದಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ವಿನ್ಯಾಸಗಾರನು ಮಾಡುವ ಆಯ್ಕೆಗಳಿಗೆ ಸಂಬಂಧಿಸಿವೆ ಈಗ ನಿಯಂತ್ರಿಸಬಹುದಾದ ಅಂಶಗಳ ಬಗ್ಗೆ ನೋಡೋಣ ನಿಯಂತ್ರಿಸಬಹುದಾದ ಅಂಶಗಳು ನಿಜವಾಗಿ ಏನು ಎಂಬುದರ ಬಗ್ಗೆ ನೋಡೋಣ ಅವುಗಳು ಒಂದು ರೀತಿಯಾದ ಅಂಶಗಳು ಅವುಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು ಉದಾಹರಣೆಗೆ ವಸ್ತುಗಳನ್ನು ಆಯ್ಕೆ ಮಾಡುವುದು ನಿಯಂತ್ರಿಸಬಹುದಾದ ಅಂಶವಾಗಿದೆ ಮತ್ತಷ್ಟು ಉದಾಹರಣೆಗಳನ್ನು ಹೇಳುವುದಾದರೆ ಅಚ್ಚು ತಾಪಮಾನ ಯಂತ್ರದ ತುಂಡರಿಸುವ ವೇಗ ಇವೆಲ್ಲವೂ ನಿಜವಾಗಿಯೂ ನಿರ್ವಾಹಕನ ನೇರ ನಿಯಂತ್ರಣದಲ್ಲಿ ಇರುತ್ತವೆ ಅಥವಾ ಸ್ವಲ್ಪಮಟ್ಟಿಗೆ ಉದಾಹರಣೆಗೆ ಕಾರ್ಯಾಚರಣೆಯ ಪ್ರಕ್ರಿಯೆಯ ಶ್ರೇಣಿಯನ್ನು ವಿನ್ಯಾಸ ಮಾಡುವವನಾದ ವಿನ್ಯಾಸಗಾರನ ನೇರ ನಿಯಂತ್ರಣದಲ್ಲಿರುತ್ತದೆ ನಿಯಂತ್ರಿಸಬಹುದಾದ ಅಂಶಗಳು ಈ ತರಹದ್ದಾಗಿರುತ್ತವೆ ಆದ್ದರಿಂದ ಬಹುಶಃ ನಿಯಂತ್ರಿಸಬಹುದಾದ ಅಂಶಗಳು ಎರಡು ಪದರದ್ದಾಗಿವೆ ಆದ್ದರಿಂದ ನಾನು ಈಗ ಇಲ್ಲಿ ಹೀಗೆ ಬರೆಯುತ್ತಿದ್ದೇನೆ ನಿಯಂತ್ರಿಸಬಹುದಾದ ಅಂಶಗಳನ್ನು ನಿಜವಾಗಿಯೂ ಅಂಶಗಳಾಗಿ ವರ್ಗೀಕರಿಸಬಹುದಾಗಿದೆ ಅವು ಯಾವುವೆಂದರೆ ಅವುಗಳನ್ನು ಬಳಕೆದಾರರು ಅಥವಾ ಉತ್ಪನ್ನದ ನಿರ್ವಾಹಕನು ನೇರವಾಗಿ ನಿಯಂತ್ರಿಸಬಹುದು ಮತ್ತು ಮತ್ತೆ ಈ ತರಹದ ಅಂಶಗಳನ್ನು ವಿನ್ಯಾಸಗಾರನು ನಿಯಂತ್ರಿಸುವವನು ನಾವು ಎಲ್ಲಾ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಇದರಿಂದ ಅಂದರೆ ಸರಿಯಾದ ಉದಾಹರಣೆಗಳು ನಿದರ್ಶನಗಳನ್ನು ಒಂದು ರೀತಿಯಲ್ಲಿ ತೆಗೆದುಕೊಳ್ಳುವುದರ ಮೂಲಕ ತಿಳಿಯಲು ಪ್ರಯತ್ನಿಸೋಣ ಆ ನಿದರ್ಶನಗಳಲ್ಲಿ ನಾವು ನಿರ್ವಾಹಕನನ್ನು ಉಪಯೋಗಿಸುವುದರ ಮೂಲಕ ಸುಲಭವಾಗಿ ನಿಯಂತ್ರಿಸ ಬಹುದಾದ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅದೇ ರೀತಿಯಾಗಿ ಉತ್ಪನ್ನದ ವಿನ್ಯಾಸಗಾರನ ಪರಿಧಿಯಲ್ಲಿ ಇರುವಂಥ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಹೇಳುವುದಾದರೆ ನಾವು ಯಾವುದಾದರೂ ತಂತ್ರಜ್ಞಾನದ ವ್ಯವಸ್ಥೆಯನ್ನು ನೋಡೋಣ ನಾನು ಹೇಳಿದಂತೆ ಅದರಲ್ಲಿ ಸಂಕೇತದ ಅಂಶಗಳು ಎಂದು ಕರೆಯಲ್ಪಡುವ ಏನೋ ಒಂದು ಇದೆ ಎಂದುಕೊಳ್ಳಿ ಅದು ವ್ಯವಸ್ಥೆಯ ಒಳಗಿನ ಪ್ರತಿಕ್ರಿಯೆಯಾಗಿದೆ ಅದನ್ನು ವ್ಯವಸ್ಥೆಯ ಬಳಕೆದಾರರಿಂದ ಅಥವಾ ನಿರ್ವಾಹಕರಿಂದ ಕೊಡಲ್ಪಟ್ಟಿದೆ ಮತ್ತು ಸ್ಪಷ್ಟವಾಗಿ ಹೇಳುವುದಾದರೆ ಇನ್ಪುಟ್ ಪ್ರತಿಕ್ರಿಯೆಯಿಂದಾಗಿಯೇ ಔಟ್ಪುಟ್ ಪ್ರತಿಕ್ರಿಯೆ ಉಂಟಾಗುತ್ತದೆ ಇದನ್ನೇ ಪ್ರತಿಕ್ರಿಯೆ ಎಂದು ಕರೆಯುವರು ಮತ್ತು ಇಲ್ಲಿ ಪ್ರಶ್ನೆಯೇನೆಂದರೆ ಕೊಟ್ಟಿರುವಂತಹ ಶಬ್ದದ ಅಂಶಕ್ಕೆ ಪ್ರತಿಕ್ರಿಯೆಯ ಮಟ್ಟವನ್ನು ಅಥವಾ ಪ್ರತಿಕ್ರಿಯೆಯ ಔಟ್ಪುಟ್ ಮಟ್ಟದಲ್ಲಿ ಆಗುವ ವ್ಯತ್ಯಾಸವನ್ನು ಹೇಗೆ ನಿಯಂತ್ರಿಸುವುದು ಎಂಬುದು ಮತ್ತು ಇದರಲ್ಲಿ ಸಂಬಂಧಿಸಿದ ಬಹಳಷ್ಟು ನಿಯಂತ್ರಿಸುವಂತಹ ಮತ್ತು ಶಬ್ದದ ಅಂಶಗಳು ಇವೆ ಇವುಗಳೇ ಈ ಎಲ್ಲಾ ಸಮಸ್ಯೆಗಳನ್ನು ಮಾಡುತ್ತಿವೆ ಆದರೆ ತಂತ್ರಜ್ಞಾನದ ವ್ಯವಸ್ಥೆಯ ಕಾರ್ಯ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಈ ಶಬ್ದದ ಮುಖ್ಯವಾದ ಮೂಲವು ಸ್ವತಹ ಬಳಕೆದಾರರುusers ಅಥವಾ ಸ್ವತಹ ನಿರ್ವಾಹಕರು ಆಗಿರುತ್ತಾರೆ ಆದ್ದರಿಂದ ಸಿಗ್ನಲ್ ಅಂಶಗಳು ನಿಯಂತ್ರಿಸಬಹುದಾದ ಅಂಶಗಳಾಗಿ ಕಾಣುತ್ತವೆ ಮತ್ತು ಸಿಗ್ನಲ್ ಅಂಶಗಳ ಉದ್ದೇಶವೇನೆಂದರೆ ನಿಜವಾಗಿಯೂಮೂಲ ಗುರಿಯ ಕಾರ್ಯಕ್ಷಮತೆಯನ್ನು ಪಡೆಯುವುದಾಗಿದೆ ಅಥವಾ ತಂತ್ರಜ್ಞಾನದ ವ್ಯವಸ್ಥೆಯ ವ್ಯತ್ಯಾಸದ ಜೊತೆಗೆ ಉದ್ದೇಶಿತ ತಯಾರಿಕೆಯನ್ನು ಒಂದು ರೀತಿಯ ಅಳತೆಯ ರೂಪದಲ್ಲಿ ತೋರಿಸುವುದಾಗಿದೆ ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ ಉದಾಹರಣೆಗೆ ನೀವು ಒಂದು ಕಾರಿನ ಚಾಲಕರಾಗಿ ಇದ್ದೀರಿ ಮತ್ತು ನೀವು ಕಾರನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ತಿರುಗಿಸಬೇಕು ಎಂದುಕೊಂಡಿದ್ದೀರಿ ಸರಿಯಾಗಿ ನೀವು ಕಾರಿನ ತಿರುಗುವ ಚಕ್ರವನ್ನು ತಿರುಗಿಸುತ್ತಿರಿ ಮತ್ತು ಈ ತಿರುಗುವ ಚಕ್ರವು ಒಂದು ಸಿಗ್ನಲ್ ಅಂಶವಾಗಿದೆ ಅದನ್ನು ನೀವು ವ್ಯವಸ್ಥೆಯೊಳಗೆ ಕಳುಹಿಸುತ್ತೀರಾ ಅದು ಸರಿಯಾದ ದಿಕ್ಕಿಗೆ ತಿರುಗಿಸಲು ಕಾರಗೆ ಸಹಾಯಮಾಡುತ್ತದೆ ಇಲ್ಲಿ ಸ್ಪಷ್ಟೀಕರಿಸುವದು ಏನೆಂದರೆ ನೀವು ತಿರುಗುವ ಚಕ್ರವನ್ನು ಯಾವ ಕಡೆಗೆ ತಿರುಗಿಸುತ್ತಿರೋನಿಜವಾಗಿಯೂ ಕಾರ್ ಯಾವ ಕಡೆಗೆ ಚಲಿಸುತ್ತದೆಯೋ ಅದು ಕೊಂಚ ಭಿನ್ನವಾಗಿದೆ ಮತ್ತು ಆದ್ದರಿಂದ ಅಲ್ಲಿ ಅಂತಿಮವಾಗಿ ಸಿಗ್ನಲ್ ಅಂಶವು ಹೆಚ್ಚಾಗಿದೆ ಅಥವಾ ವಿಸ್ತರಣ ಉಂಟಾಗಿದೆ ಎಂದು ಹೇಳಬಹುದು ವ್ಯವಸ್ಥೆಯ ಔಟ್ಪುಟ್ ಪ್ರತಿಕ್ರಿಯೆಯ ಪರಿಣಾಮವನ್ನು ಉಂಟು ಮಾಡಿದೆ ಎನ್ನಬಹುದು ಇತ್ಯಾದಿ ಆದ್ದರಿಂದ ನಾನು ತಂತ್ರಜ್ಞಾನದ ವ್ಯವಸ್ಥೆಯನ್ನು ತಿಳಿದುಕೊಳ್ಳಬೇಕಾದರೆ ನಾವು ಇಲ್ಲಿ ನೋಡಬೇಕಾದದ್ದು ಏನೆಂದರೆ ಸಂಕೇತದ ಅಂಶವು ಕೋನಿಯ ತಿರುಚುವಿಕೆ ಅಥವಾ ಬಳಕೆದಾರರಿಂದ ಉಂಟುಮಾಡಿದ ಸ್ಟಿಯರಿಂಗ್ ವೀಲ್ ತಿರುವು ಆಗಿದೆ ಮತ್ತು ವ್ಯವಸ್ಥೆಯ ಪ್ರತಿಕ್ರಿಯೆಯು ವಾಸ್ತವವಾಗಿ ಕಾರು ತನ್ನ ಟ್ರ್ಯಾಕ್ ಅನ್ನು ರೇಖೀಯವಾಗಿ ಚಲಿಸದಂತೆ ಬಗ್ಗಿಸಲು ಸಾಧ್ಯವಾಗುವ ಡಿಗ್ರಿಗಳ ಪ್ರಮಾಣವಾಗಿದೆ ಅಂದರೆ ಕಾರ್ ಚಲಿಸುತ್ತಿರುವಾಗ ಅದು ನೇರವಾಗಿ ಹೋಗುವ ಪಥವನ್ನು ಬಿಟ್ಟು ಬಾಗುವುದು ಎಂದರ್ಥ ಈ ರೀತಿಯಾಗಿ ನೀವು ನಿರ್ವಾಹಕನ ಅಥವಾ ಬಳಕೆದಾರರ ವ್ಯಾಪ್ತಿಯಲ್ಲಿ ನಿಯಂತ್ರಿಸಬಹುದಾದ ಸಂಕೇತದ ಅಂಶವನ್ನು ಅಳೆಯಬಹುದು ಮತ್ತಷ್ಟು ಸಂಕೇತದ ಅಂಶಗಳ ಉದಾಹರಣೆಗಳಿವೆ ಉದಾಹರಣೆಗೆ ಫ್ರಿಜ್ಜಿನಲ್ಲಿನೀವು ಉಷ್ಣತೆಯ ನಿರ್ವಹಣೆ ಮಾಡುವ ಗುಂಡಿಯಿಂದ ಉಷ್ಣತೆಯ ಮಟ್ಟವನ್ನು ನಿರ್ವಹಣೆ ಮಾಡಬೇಕು ಎಂದರೆ ಮತ್ತು ಸರಿಯಾಗಿ ಹೇಳುವುದಾದರೆ ನೀವು ಅಳವಡಿಸಿದ ಮೌಲ್ಯಗಳ ಹೊಂದಾಣಿಕೆಯ ಆಧಾರದ ಮೇಲೆ ಉಷ್ಣತೆಯು ಕಡಿಮೆಯಾಗುತ್ತದೆ ಎಂಬುದು ಆದ್ದರಿಂದ ಇಲ್ಲಿ ನೀವು ಉಂಟುಮಾಡುವ ಸಂಕೇತವು ಗುಂಡಿಯನ್ನು ತಿರುಗಿಸುವುದಾಗಿದೆ ಅದುವೇ ನಿಜವಾಗಿ ಮೌಲ್ಯವನ್ನು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಹೊಂದಾಣಿಕೆ ಮಾಡುವುದು ಮತ್ತು ಖಂಡಿತವಾಗಿಯೂ ಫ್ರಿಡ್ಜ್ ನ ಉತ್ಪತ್ತಿಯು ಕಾಲವಾಗಿರುತ್ತದೆ ಅಂದರೆ ಕೆಲವೊಂದು ವೇಳೆ ಅದು ನಿರ್ದಿಷ್ಟ ಉಷ್ಣತೆಯ ಮೌಲ್ಯವನ್ನು ತಲುಪುತ್ತದೆ ಅದುವೇ ನೀವು ಗುಂಡಿಯನ್ನು ತಿರುಗಿಸುವುದರಿಂದ ಉಂಟುಮಾಡುವ ಸಂಕೇತದ ಆಧಾರದ ಮೇಲೆ ವ್ಯವಸ್ಥೆಯ ಪ್ರತಿಕ್ರಿಯೆ ಆಗಿರುತ್ತದೆ ಇದೇ ರೀತಿಯಲ್ಲಿ ಇನ್ನಷ್ಟು ಇತರೆ ವಿಷಯಗಳಿವೆ ಉದಾಹರಣೆಗೆ ದೂರ ನಿಯಂತ್ರಣ ಯಾವಾಗ ನೀವು ದೂರದರ್ಶನದ ಸದ್ದನ್ನು ಅಥವಾ ಪ್ರಕಾಶ ಮಾನವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿರುವಾಗ ಮೂಲತಹ ನೀವು ದೂರ ನಿಯಂತ್ರಣದಿಂದ ಸಂಕೇತವನ್ನು ಉಂಟು ಮಾಡುತ್ತಿದ್ದೀರಿ ಎಂದರ್ಥ ಮತ್ತು ಇದರ ನಿಜವಾದ ಪರಿಣಾಮವೇನೆಂದರೆ ಅದು ಪರದೆಯ ಮೇಲೆ ಶಬ್ದವನ್ನು ಜಾಸ್ತಿ ಮಾಡುವುದು ಅಥವಾ ಪ್ರಕಾಶ ಮಾನವನ್ನು ಅಥವಾ ವ್ಯತಿರಿಕ್ತ ವನ್ನು ಬದಲಾಯಿಸುವುದು ಇದೆಲ್ಲವೂ ನೀವು ದೂರದ ನಿಯಂತ್ರಣದಿಂದ ಉಂಟುಮಾಡುವ ಸಂಕೇತದ ಅಂಶವಾಗಿದೆ ಆದ್ದರಿಂದ ಉದಾಹರಣೆಗೆ ಯಾವುದೇ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಬಳಕೆದಾರರು ಉಂಟುಮಾಡುವ ನಿರ್ವಾಹಕನು ಉಂಟುಮಾಡುವ ಶಬ್ದದ ಅಂಶಗಳ ಮತ್ತು ವ್ಯವಸ್ಥೆಯ ಪ್ರತಿಕ್ರಿಯೆ ಅಥವಾ ಔಟ್ಪುಟ್ ಪರಿಭಾಷೆಯಲ್ಲಿ ಅಧ್ಯಯನ ಮಾಡಬಹುದು ಆದ್ದರಿಂದ ಇದು ಮೊದಲನೆಯ ತತ್ವವಾಗಿದೆ ಇದನ್ನು ನೀವು ಯಾವುದೇ ತಂತ್ರಜ್ಞಾನದ ವ್ಯವಸ್ಥೆಯ ವ್ಯವಸ್ಥೆಯ ಕಾರ್ಯಕ್ಷಮತೆ ಅಥವಾ ಔಟ್ಪುಟ್ ಗುಣಮಟ್ಟಕ್ಕೆ ಕೊಡುವಂತಹ ವ್ಯವಸ್ಥಿತ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಅನುಸರಿಸಬಹುದು ಈಗ ವಿನ್ಯಾಸಕಾರರು ನಿಯಂತ್ರಿಸಬಹುದಾದ ಅಂಶಗಳ ಬಗ್ಗೆ ನೋಡೋಣ ಈಗಾಗಲೇ ನಿರ್ವಾಹಕನ ಅಥವಾ ಬಳಕೆದಾರನು ನೇರವಾಗಿ ನಿಯಂತ್ರಿಸಬಹುದಾದ ಅಂಶಗಳ ಬಗ್ಗೆ ವಿಸ್ತಾರವಾದ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಆದ್ದರಿಂದ ಮುಖ್ಯವಾಗಿ ಇದರಲ್ಲಿ ವರ್ಗೀಕರಿಸಬಹುದಾದ 3 ವಿಭಿನ್ನ ರೀತಿಯ ಆ ತರಹದ ಅಂಶಗಳಿವೆ ಅದರಲ್ಲಿ ಮೊದಲನೆಯದಾಗಿ ವ್ಯತ್ಯಾಸವನ್ನು ನಿಯಂತ್ರಿಸುವ ಅಂಶವೆಂದು ಕರೆಯುವರು ಆದ್ದರಿಂದ ಅದು ಪ್ರತಿಕ್ರಿಯೆಯಲ್ಲಿನ ವ್ಯತ್ಯಾಸದ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತದೆ ಮತ್ತು ನೀವು ಅವುಗಳು ಸರಳವಾಗಿ ಕರೆಯಬಹುದಾದ ನಿಯಂತ್ರಣ ಅಂಶಗಳು ಮತ್ತು ನೀವು ಅವುಗಳನ್ನು ವ್ಯತ್ಯಾಸ ನಿಯಂತ್ರಣ ಅಂಶಗಳು ಎಂದು ಕರೆಯಬಹುದು ಉದಾಹರಣೆಗೆ ನಿಯಂತ್ರಣ ಸರ್ಕ್ಯೂಟ್ ಹೊಂದಿರುವ ಟ್ರಾನ್ಸಿಸ್ಟರ್ ಮತ್ತು ಅಲ್ಲದೆ ಸರ್ಕಿಟ್ ನಲ್ಲಿ ಟ್ರಾನ್ಸಿಸ್ಟರ್ ಅನ್ನು ಆಂಪ್ಲಿಫೈಯರ್ ಎಂಬಂತೆ ಅಚ್ಚೋತ್ತಿರುವುದು ಆದ್ದರಿಂದ ನೀವು ಪಡೆದಂತಹ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ಹೆಚ್ಚಾಗಿ ಅಥವಾ ಕಡಿಮೆಯಾಗಿ ಮಾಡಿದರೆ ಟ್ರಾನ್ಸಿಸ್ಟರ್'ನ ಔಟ್ಪುಟ್ ಪ್ರತಿಕ್ರಿಯೆಯು ಕೂಡ ಇದರ ಪ್ರಕಾರವಾಗಿ ಬದಲಾವಣೆಯಾಗುತ್ತದೆ ಆದ್ದರಿಂದ ಗೇನ್ ಅಂಶಗಳು ಹೆಚ್ಚಾಗುತ್ತವೆ ಎಂದು ಭಾವಿಸಿದರೆ ಆಗ ಪ್ರತಿಕ್ರಿಯೆಯ ಔಟ್ಪುಟ್ ವೋಲ್ಟೇಜ್ ಪ್ರಮಾಣವು ಜಾಸ್ತಿಯಾಗುತ್ತದೆ ಮತ್ತು ಇದು ವಿಭಿನ್ನ ರೀತಿಯ ಶ್ರೇಣಿಯನ್ನು ಪರೀಕ್ಷಿಸುತ್ತದೆ ಮತ್ತು ಹೀಗೆ ಒಂದಕ್ಕೊಂದು ನಿಮಗೆ ಗೊತ್ತಿರುವ ಹಾಗೆ ನಡೆಯುತ್ತಿರುತ್ತದೆ ಸರಿತಾನೆ ಆದ್ದರಿಂದ ಇವುಗಳನ್ನು 'ವ್ಯತ್ಯಾಸದ ನಿಯಂತ್ರಣ ಅಂಶಗಳು' ಎಂದು ಕರೆಯುವರು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಗೇನ್ ವೋಲ್ಟೇಜ್ ಅಧಿಕವಾಗಿದ್ದರೆ ಟ್ರಾನ್ಸಿಸ್ಟರ್ನಿಂದ ಸಾಧಿಸಬಹುದಾದ ವೋಲ್ಟೇಜ್ಗಳ ಔಟ್ಪುಟ್ ಶ್ರೇಣಿ ಸರಳವಾಗಿ ಹೆಚ್ಚಾಗುತ್ತದೆ ಮತ್ತು ಒಂದಕ್ಕೊಂದು ಪ್ರತಿಯಾಗಿ ಆಗುತ್ತಿರುತ್ತದೆ ಔಟ್ಪುಟ್ ಶ್ರೇಣಿಯಲ್ಲಿ ವೋಲ್ಟೇಜ್ ಪ್ರಮಾಣ ಕಡಿಮೆಯಾಗುವುದು ಒಂದು ರೀತಿಯಲ್ಲಿ ಶುರುವಾದರೆ ಅಥವಾ ಟ್ರಾನ್ಸಿಸ್ಟರ್ ಕಾರ್ಯ ನಡೆಸಲೇಬೇಕಾದ ಪರಿಸ್ಥಿತಿಗೆ ಒಳಗಾದಾಗ ಶ್ರೇಣಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಾನು ಇದನ್ನು ಇನ್ನೂ ಹೆಚ್ಚಾಗಿ ಮುಂದಿನ ಉದಾಹರಣೆಯಲ್ಲಿ ಅದು ಕೂಡ ತ್ಯಾಗುಚಿ ಯಾವಾಗ ಅವನು ಗೇನ್ ಬದಲಾಯಿಸಿದನು ಮತ್ತು ಅದರಿಂದ ಪ್ರತಿಕ್ರಿಯೆಯಲ್ಲಿನ ವ್ಯತ್ಯಾಸವನ್ನು ನೋಡಿದನು ಎಂಬುದನ್ನು ಅವನು ಹೇಳುವುದರ ಬಗ್ಗೆ ವಿವರಿಸುತ್ತೇನೆ ಮತ್ತೊಂದು ಮುಖ್ಯವಾದ ಅಂಶ ಯಾವುದೆಂದರೆ ಅದು ವಿನ್ಯಾಸಗಾರನ ನಿಯಂತ್ರಣದಲ್ಲಿರುವ ಅಂಶಗಳು ಮೂಲ ಗುರಿಯ ನಿಯಂತ್ರಣದ ಅಂಶಗಳು ಎಂದು ಕರೆಯುವರು ಮತ್ತು ಹೀಗೆ ಕರೆಯಲ್ಪಡುವ ಅಂಶಗಳನ್ನು ಸುಲಭವಾಗಿ ಹೊಂದಾಣಿಕೆ ಮಾಡಿ ಬಳಕೆದಾರರ ಮಾಡುವ ಒಳಗಿನ ಸಂಕೇತ ಮತ್ತು ಪ್ರತಿಕ್ರಿಯೆಯ ನಡುವಿನ ಅಗತ್ಯವಾದ ಕಾರ್ಯಕ್ಷಮತೆಯನ್ನುಪಡೆಯಬಹುದು ಉದಾಹರಣೆಗೆ ನಾವು ಮತ್ತೆ ತಿರುಗುವ ಚಕ್ರದ ನಿದರ್ಶನದ ಬಗ್ಗೆ ಚರ್ಚಿಸೋಣ ಮತ್ತು ಯಾರು ಗ್ರಾಹಕ ಕಾರ್'ನ ಚಾಲಕರಾಗಿದ್ದರು ಈಗ ನಿಜವಾಗಿಯೂ ಅವರು ಸ್ಟಿಯರಿಂಗ್ ವೀಲ್ ಅನ್ನು ಕೋನ 'Ɵ' ದಷ್ಟು angle Ɵ ತಿರುಗಿಸಿದರೆ ಕೋನೀಯ ತಿರುವಿಕೆಯ ಪ್ರಮಾಣ ಅಥವಾ ಕಾರ್ ಬಾಗುವುದು ಸ್ಪಷ್ಟವಾಗಿ ಬಹಳಷ್ಟು ಸಂಬಂಧಿತವಾಗಿವೆ ಮತ್ತು ವಿನ್ಯಾಸಗಾರರು ಇದರೊಳಗಡೆ ಗೇರ್ ಅನುಪಾತ ವನ್ನುಕೊಡುವುದರ ಮೂಲಕ ಹೆಚ್ಚಿನ ಅಂಶವನ್ನು ಕೊಡಬಹುದು ಇದರಲ್ಲಿ ವಾಹನದ ತಿರುಗುವ ಯಾಂತ್ರಿಕ ಕೌಶಲ್ಯವು ಜೊತೆಗೆ ನಿರ್ದಿಷ್ಟ ಗೇರ್ ಅನುಪಾತವು ನಿರ್ವಾಹಕನ ಕೊಡುವಂತಹ ಸಂಕೇತವನ್ನು ವಿಸ್ತರಿಸಬಹುದು ಅದುವೇ ತಿರುಗುವ ಚಕ್ರದಲ್ಲಿ ಉಂಟಾಗುವ ನಿರ್ದಿಷ್ಟ ಕೊನಿಯ ತಿರುಚುವಿಕೆಯ ಒಟ್ಟಾರೆ ಕೋನದ ತರಹ ಕಾರ್ ಕಾರ್ಯನಿರ್ವಹಣೆ ಮಾಡುತ್ತದೆ ಸರಿತಾನೆ ಆದ್ದರಿಂದ ಗೇರ್ ಅನುಪಾತವುನಿಮಗೆ ಗೊತ್ತಿರುವ ಹಾಗೆ ರಾಕ್ ಅಂಡ್ ಪಿನಿಯನ್ ಜೋಡಣೆಯು ಚಲಿಸುವ ರೀತಿಯಲ್ಲಿದೆ ಅದು ಕಾರನ್ನು ತಿರುಗುವ ಚಕ್ರದ ಕೋನೀಯ ತಿರುವಿಕೆಯ ಆಧಾರದ ಮೇಲೆ ಬಲಕ್ಕೆ ತಿರುಗಿಸುತ್ತದೆ ಅಥವಾ ಎಡಕ್ಕೆ ತಿರುಗಿಸುತ್ತದೆ ಇದು ಮತ್ತೆ ವಿನ್ಯಾಸಗಾರರ ನಿಯಂತ್ರಣದ ವ್ಯಾಪ್ತಿಯಾಗಿದೆ ಮತ್ತು ವಿನ್ಯಾಸಗಾರರು ಬಹಳಷ್ಟು ಸೂಕ್ಷ್ಮವಾದ ತಿರುವಿಕೆಯನ್ನು ಗೇರ್ ಅನುಪಾತದಲ್ಲಿ ಬರುವಂತೆ ಅಥವಾ ಒಂದಕ್ಕೊಂದರಂತೆ ಪ್ರತಿಯಾಗಿ ಕೊಡಬಹುದು ಆದ್ದರಿಂದ ಇದು ಮತ್ತೆ ಮೂಲ ಗುರಿಯೇ ನಿಯಂತ್ರಣದ ಅಂಶಗಳಾಗಿವೆ ಆದ್ದರಿಂದ ಒಂದು ಸಲ ನೀವು ಕೊಟ್ಟಿರುವಂತಹ ಶ್ರೇಣಿಯಲ್ಲಿ ವ್ಯತ್ಯಾಸದ ಮಟ್ಟವನ್ನು ನಿಯಂತ್ರಿಸಿದರೆ ನೀವು ಈಗಾಗಲೇ ನೋಡಿದ ಕಾರನ ತಿರುಗುವಿಕೆಯ ನಿದರ್ಶನದಲ್ಲಿ ತಂತ್ರಜ್ಞಾನದ ವ್ಯವಸ್ಥೆಯ ಔಟ್ಪುಟ್ ಪ್ರತಿಕ್ರಿಯೆಯನ್ನು ಹೇಗೆ ವೇಗವಾಗಿ ಒಂದು ನಿರ್ದಿಷ್ಟ ಮಟ್ಟಕ್ಕೆ ತಲುಪುವುದನ್ನು ನಿರ್ವಹಣೆ ಮಾಡಬಹುದು ಇದನ್ನು ಮೂಲ ಗುರಿಯ ನಿಯಂತ್ರಣದ ಅಂಶವೆಂದು ಕರೆಯುವರು ಮತ್ತು ಕೊನೆಯದಾಗಿ ವಿನ್ಯಾಸಗಾರರು ಹೊಂದಿರುವ ಮತ್ತಷ್ಟು ಬೇರೆ ರೀತಿಯಾದ ಅಂಶಗಳಿವೆ ಅವುಗಳನ್ನು ತಟಸ್ಥ ಅಂಶಗಳು ಎಂದು ಕರೆಯುವರು ಮತ್ತು ಅವುಗಳನ್ನು ತಟಸ್ಥ ಎಂದು ಏಕೆ ಕರೆಯುವರು ಎಂದರೆ ಪ್ರತಿಕ್ರಿಯೆ ಯಲ್ಲಿನ ಸರಾಸರಿ ಪ್ರತಿಕ್ರಿಯೆಯ ವ್ಯತ್ಯಾಸದ ಎರಡು ಕಡೆಯೂ ನಿಜವಾಗಿಯೂ ಯಾವುದೇ ಪರಿಣಾಮವನ್ನು ಉಂಟುಮಾಡುವುದಿಲ್ಲ ಸರಿ ತಾನೇ ಇದರಿಂದ ಈ ತರಹದ ವಿಶೇಷ ನಿದರ್ಶನಗಳಲ್ಲಿ ಎರಡರಲ್ಲಿ ಒಂದಾದ ಔಟ್ಪುಟ್ ಮಟ್ಟವು ಪ್ರಭಾವಿತವಾಗುವುದು ಇಲ್ಲ ಅಥವಾ ಹೊರಗಿನ ಮಟ್ಟದ ವ್ಯತ್ಯಾಸವು ಸಹ ಪ್ರಭಾವಿತವಾಗುವುದು ಇಲ್ಲ ಆದ್ದರಿಂದ ಅವುಗಳನ್ನು ತಟಸ್ಥ ಅಂಶಗಳು ಎಂದು ಕರೆಯುವರು ಮತ್ತು ಸ್ಪಷ್ಟವಾಗಿ ಹೇಳುವುದಾದರೆ ತಟಸ್ಥ ಅಂಶಗಳ ಬಗ್ಗೆ ತಿಳಿಯುವುದು ತುಂಬಾ ಪ್ರಮುಖವಾದದ್ದು ಯಾಕೆಂದರೆ ನಿಮಗೆ ಗೊತ್ತಿರುವಂತೆ ವಿನ್ಯಾಸದಲ್ಲಿ ತಿಳಿಯದಂತೆಯೇ ಒಟ್ಟಾರೆ ವೆಚ್ಚವನ್ನು ಉಳಿಸಲು ನೀವು ಮೂಲತಹ ಈ ಅಂಶಗಳ ಮಟ್ಟವನ್ನು ಬದಲಾಯಿಸಬಹುದು ನೀವು ಔಟ್ಪುಟ್ ಮಟ್ಟಕ್ಕೆ ಅಥವಾ ಔಟ್ಪುಟ್ ಮಟ್ಟದ ವ್ಯತ್ಯಾಸಕ್ಕೆ ನಿಜವಾಗಿಯೂ ಯಾವುದೇ ಸಂಬಂಧ ಇಲ್ಲದಿರುವುದನ್ನು ಏನನ್ನಾದರೂ ಹಾಕಿದರೆ ಬೇರೆ ರೀತಿಯ ಕಾರಣಗಳಿಂದಾಗಿ ವಿನ್ಯಾಸದಲ್ಲಿ ಅದು ಆಗಲೂ ಸಹ ಕಂಡು ಬರುತ್ತಿರುತ್ತದೆ ಉದಾಹರಣೆಗೆ ಈ ಕಾರಣಗಳು ತಿಳಿಯದೆಯೇ ಉತ್ಪನ್ನದ ವಿನ್ಯಾಸ ಮಾಡುವುದಕ್ಕೆ ಸಂಬಂಧಿತವಾಗಿರುತ್ತದೆ ಯಾಕೆಂದರೆ ಪುನರಾವರ್ತನೆಯ ಪ್ರಕ್ರಿಯೆಯ ಮೂಲಕ ವಿನ್ಯಾಸವನ್ನು ಮಾಡಲಾಗುತ್ತದೆ ಮತ್ತು ಅಂತಹ ಅಂಶಗಳನ್ನು ಪ್ರತ್ಯೇಕಿಸಬಹುದಾಗಿದೆ ಮತ್ತು ಅಂತಹ ಅಂಶಗಳನ್ನು ತೆಗೆದು ಹಾಕಬಹುದಾಗಿದೆ ಇಲ್ಲಿ ಸ್ಪಷ್ಟವಾಗುವುದು ಏನೆಂದರೆ ಇದೆಲ್ಲವೂ ಸೇರಿ ಅಂತಿಮವಾಗಿ ಒಂದು ರೀತಿಯಲ್ಲಿ ವೆಚ್ಚವನ್ನು ಉಳಿತಾಯ ಮಾಡುವುದಾಗಿದೆ ಮತ್ತು ಇದು ಉತ್ಪನ್ನವನ್ನು ಕಡಿಮೆ ವೆಚ್ಚದಲ್ಲಿ ಕಾರ್ಯನಿರ್ವಹಿಸಲು ಸಹಾಯಮಾಡುತ್ತದೆ ಸರಿತಾನೆ ಇವುಗಳೇ ತಟಸ್ಥ ಅಂಶಗಳು ಆಗಿವೆ ಆದ್ದರಿಂದ ನಾವು ಈ ತರದ ಅಂಶಗಳನ್ನುನಿಜವಾದ ಅರ್ಥದಲ್ಲಿ ಗುರುತಿಸಲು ಬಹುಶಃ ಮುಂದಿನ ಉಪನ್ಯಾಸದಲ್ಲಿ ಪ್ರಯತ್ನಿಸೋಣ ಅದರಲ್ಲಿ ನಾನು ಟ್ರಾನ್ಸಿಸ್ಟರ್ ಗೇನ್ ಅಥವಾ ಟ್ರಾನ್ಸಿಸ್ಟರ್ ಸರ್ಕಿಟ್ ಎನ್ನುವ ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಮತ್ತು ನಾನು ನಿಜವಾಗಿಯೂ ಹೇಗೆ ಇಂತಹ ಸರ್ಕಿಟ್ ಗಳಲ್ಲಿ ವ್ಯತ್ಯಾಸ ನಿಯಂತ್ರಣ ಅಂಶಗಳಲ್ಲಿನ ಮೂಲ ಗುರಿ ನಿಯಂತ್ರಣ ಅಂಶಗಳನ್ನು ಬದಲಾಯಿಸಬಹುದು ಎಂಬುದನ್ನು ತೋರಿಸುತ್ತೇನೆ ಈಗ ನಾವು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸೋಣ ಧನ್ಯವಾದಗಳು